ಸರಿ ಈ ಮಾಡ್ಯೂಲ್ಗೆ ಸ್ವಾಗತ ಇಲ್ಲಿ ನಾವು ವಿವಿಧ ಅನ್ವಯಿಕೆಗಳನ್ನು ಮತ್ತು ಆಂಪ್ಲಿಫೈಯರ್ಗಳ ಕಾರ್ಯಾಚರಣೆಯನ್ನು ಅರ್ಥಮಾಡಿಕೊಳ್ಳುತ್ತೇವೆ ಕೊನೆಯ ಮಾಡ್ಯೂಲ್ಗಳಲ್ಲಿ ಇನ್ಪುಟ್ ಬಯಾಸ್ ಕರೆಂಟ್ ನಿಖರವಾಗಿ ಇನ್ಪುಟ್ ಬಯಾಸ್ ಕರೆಂಟ್ ಎಂದರೆ ಏನು ಮತ್ತು ಅದು ಕಾರ್ಯಾಚರಣಾ ಆಂಪ್ಲಿಫೈಯರ್ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬಂತಹ ಕಾರ್ಯಾಚರಣಾ ಆಂಪ್ಲಿಫೈಯರ್ನ ಗುಣಲಕ್ಷಣಗಳನ್ನು ನಾವು ನೋಡಿದ್ದೇವೆ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ಗಳು ಯಾವುವು ಸ್ಲೀವ್ ದರ ಎಂದರೆ ಏನು ಮತ್ತು ನಮ್ಮಲ್ಲಿರುವ ಉಪಕರಣಗಳನ್ನು ಬಳಸಿಕೊಂಡು ಅದನ್ನು ಹೇಗೆ ಅಳೆಯುವುದು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ನಮ್ಮಲ್ಲಿ ಡಿಸಿ ವಿದ್ಯುತ್ ಸರಬರಾಜು ಫಂಕ್ಷನ್ ಜನರೇಟರ್ ಮತ್ತು ಆಸಿಲ್ಲೋಸ್ಕೋಪ್ ಇತ್ತು ಇದು ನಿಮ್ಮ ಕಾರ್ಯ ಜನರೇಟರ್ ನಿಮ್ಮ ಆಸಿಲ್ಲೋಸ್ಕೋಪ್ ಮತ್ತು ಡಿಸಿ ವಿದ್ಯುತ್ ಸರಬರಾಜು ನಾವು ಬ್ರೆಡ್ಬೋರ್ಡ್ನ ಸಹಾಯವನ್ನು ತೆಗೆದುಕೊಂಡಿದ್ದೇವೆ ಅದರ ಮೇಲೆ ನಾವು ಸರ್ಕ್ಯೂಟ್ ಅನ್ನು ಆರೋಹಿಸಿದ್ದೇವೆ ಮತ್ತು ನಾವು ಕೆಲವು ಇನ್ಪುಟ್ ಸಿಗ್ನಲ್ ಮತ್ತು ಔಟ್ಪುಟ್ ಸಿಗ್ನಲ್ನಲ್ಲಿ ಬದಲಾವಣೆಯನ್ನು ಅನ್ವಯಿಸಿದಾಗ ಸಿಗ್ನಲ್ಗಳಲ್ಲಿನ ಬದಲಾವಣೆಯನ್ನು ನಾವು ನೋಡಿದ್ದೇವೆ ಅದನ್ನು ನೀವು ವೋಲ್ಟೇಜ್ಗಳಲ್ಲಿನ ಬದಲಾವಣೆಯೆಂದು ಅಳೆಯಬಹುದು ಸರಿ ಮತ್ತು ಐಬಿಯನ್ನು ಹೇಗೆ ಲೆಕ್ಕ ಹಾಕಬಹುದು ಕೋಷ್ಟಕದಲ್ಲಿ ಕೆಲವು ಸೂತ್ರಗಳನ್ನು ನೀಡಲಾಗಿದೆ ಆದ್ದರಿಂದ ಆ ಮಾಡ್ಯೂಲ್ಗೆ ಹಾಜರಾಗದವರು ದಯವಿಟ್ಟು ಹೋಗಿ ಆ ಮಾಡ್ಯೂಲ್ ಅನ್ನು ನೋಡಿ ಮತ್ತು ನಂತರ ನೀವು ಈ ನಿರ್ದಿಷ್ಟ ಉಪನ್ಯಾಸಕ್ಕೆ ಹಿಂತಿರುಗಬಹುದು ಈಗ ಇಲ್ಲಿ ಇಂದು ನಾವು ಇನ್ವರ್ಟಿಂಗ್ ಆಂಪ್ಲಿಫಯರ್ ನಿಖರವಾಗಿ ಅರ್ಥಮಾಡಿಕೊಳ್ಳುತ್ತೇವೆ ನಂತರ ನಾವು ತಲೆಕೆಳಗಾಗದ ಆಂಪ್ಲಿಫಯರ್ ಯಾವುದು ಎಂದು ನೋಡುತ್ತೇವೆ ಅದರ ನಂತರ ವೋಲ್ಟೇಜ್ ಅನುಯಾಯಿ ಕೂಡ ಬಫರ್ ಸರ್ಕ್ಯೂಟ್ ಎಂದು ಕರೆಯಲ್ಪಡುತ್ತದೆ ಮತ್ತು ಅಂತಿಮವಾಗಿ ನಾವು ಆಂಪ್ಲಿಫೈಯರ್ ಅನ್ನು ಒಟ್ಟುಗೂಡಿಸುತ್ತೇವೆ ಆದ್ದರಿಂದ ಇವು ಇಂದಿನ ಸರಣಿಯಲ್ಲಿನ ವಸ್ತುಗಳ ಗುಂಪಾಗಿದೆ ನಾವು ಇದನ್ನು ಮತ್ತೆ 2 ಅಥವಾ 3 ವಿಭಿನ್ನ ಮಾಡ್ಯೂಲ್ಗಳಾಗಿ ವಿಂಗಡಿಸುತ್ತೇವೆ ಇದರಿಂದ ಅದು ತುಂಬಾ ನೀರಸವಾಗುವುದಿಲ್ಲ ಇದರ ಅರ್ಥವೇನೆಂದರೆ ನಾವು ಏನನ್ನಾದರೂ ಓದಿದಾಗ ಏನನ್ನಾದರೂ ಕೇಂದ್ರೀಕರಿಸಿದಾಗ ಅದನ್ನು ಕೇಂದ್ರೀಕರಿಸುವುದು ತುಂಬಾ ಕಷ್ಟ ಮತ್ತು ಅಲ್ಲಿ ನೀವು 15 ರಿಂದ 20 ನಿಮಿಷಗಳ ಕಾಲ ಏನನ್ನಾದರೂ ನೋಡುವುದು ಯಾವಾಗಲೂ ಒಳ್ಳೆಯದು ತದನಂತರ ಮತ್ತೊಂದು ಮಾಡ್ಯೂಲ್ ಅನ್ನು ಪ್ರಾರಂಭಿಸಿ ಅದು ನಿಮ್ಮ ಮನಸ್ಸನ್ನು ತಾಜಾವಾಗಿರಿಸುತ್ತದೆ ಅಲ್ಲದೆ ನೀವು ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಾಗ ಅಥವಾ ಅರ್ಧ ಘಂಟೆಯ ಅಧ್ಯಯನವನ್ನು ಒಂದು ಗಂಟೆ ಅಧ್ಯಯನ ಮಾಡುವಾಗ 5 ನಿಮಿಷಗಳ ವಿರಾಮ ತೆಗೆದುಕೊಳ್ಳಿ ನೀವು ಹೀಗೆ ಅಧ್ಯಯನ ಮಾಡಬೇಕು ಅದು ನಮ್ಮ ಏಕಾಗ್ರತೆ ಉಳಿಸಿಕೊಳ್ಳಲು ಮತ್ತು ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಮೊದಲ ಪ್ರಯೋಗದಿಂದ ಪ್ರಾರಂಭಿಸುತ್ತೇವೆ ಅದು ಇನ್ವರ್ಟಿಂಗ್ ಆಂಪ್ಲಿಫಯರ್ ಕಾರ್ಯಾಚರಣಾ ವರ್ಧಕವನ್ನು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆಗಿ ನಾವು ಹೇಗೆ ಬಳಸಬಹುದು ಕಾರ್ಯಾಚರಣಾ ಆಂಪ್ಲಿಫೈಯರ್ಗಳು ಹಲವಾರು ಕಾರ್ಯಾಚರಣೆಗಳನ್ನು ಮಾಡಬಹುದು ಎಂದು ನಾವು ಈಗ ಸಿದ್ಧಾಂತ ವರ್ಗದಲ್ಲಿ ಚರ್ಚಿಸಿದ್ದೇವೆ ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಇನ್ವರ್ಟಿಂಗ್ ಆಂಪ್ಲಿಫಯರ್ ನಿಖರವಾಗಿ ಏನೆಂದು ನೋಡೋಣ ಏಕೆಂದರೆ ಅದು ಈಗಾಗಲೇ ಸಿದ್ಧಾಂತ ವರ್ಗದಲ್ಲಿದೆ ನಂತರ ನಾವು ಪ್ರಯೋಗಗಳನ್ನು ಹೇಗೆ ಮಾಡಬೇಕೆಂದು ನೋಡುತ್ತೇವೆ ಮತ್ತು ನಾವು ಅಲ್ಲಿಂದ ಸರಿ ಹೋಗುತ್ತೇವೆ ಆದ್ದರಿಂದ ನೀವು ಪರದೆಯನ್ನು ನೋಡಿದರೆ ಇಂದು ನಾವು ಮೂಲ ಆಪ್ ಆಂಪ್ ಸರ್ಕ್ಯೂಟ್ಗಳನ್ನು ಅರ್ಥಮಾಡಿಕೊಳ್ಳುತ್ತಿದ್ದೇವೆ ಇವೆಲ್ಲವೂ ಮೂಲ ಆಪ್ ಆಂಪ್ಸ್ ಸರಿ ಅವು ಬಹಳ ಸಂಕೀರ್ಣವಾದ ಆಪ್ ಆಂಪ್ ಸರ್ಕ್ಯೂಟ್ಗಳು ನಾವು ಮೂಲ ವಿಷಯಗಳೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ಮೊದಲು ನಿಮ್ಮ ಇನ್ವರ್ಟಿಂಗ್ ಆಗಿದೆ ನಂತರ ಅದು ನಿಮ್ಮ ಇನ್ವರ್ಟಿಂಗ್ ಅಲ್ಲದ ಆಂಪ್ಲಿಫೈಯರ್ ಆಗಿದೆ ನಂತರ ನಮ್ಮಲ್ಲಿ ವೋಲ್ಟೇಜ್ ಫಾಲೋಯರ್ ಮತ್ತು ಸಮ್ಮಿಂಗ್ ಆಂಪ್ಲಿಫಯರ್ ಇದೆ ಆದ್ದರಿಂದ ಇನ್ವರ್ಟಿಂಗ್ ಆಂಪ್ಲಿಫಯರ್ ಅನ್ನು ನಾವು ಮೊದಲು ನೋಡೋಣ ಸರಿ ಈಗ ನೀವು ನೆನಪಿಸಿಕೊಂಡರೆ ನಾವು ಈಗಾಗಲೇ ಸಿದ್ಧಾಂತ ವರ್ಗದಲ್ಲಿ ನೋಡಿದ್ದೇವೆ ಇನ್ವರ್ಟಿಂಗ್ ವರ್ಧಕ ಯಾವುದು ಸರಿ ಆದ್ದರಿಂದ ಈ ಸ್ಲೈಡ್ ಅನ್ನು ಚರ್ಚಿಸಿದ ನಂತರ ನಾನು ಶೀಘ್ರವಾಗಿ ಮುಂದಿನ ಸ್ಲೈಡ್ಗೆ ಹೋಗುತ್ತಿದ್ದೇನೆ ಇದರಿಂದ ನಾವು ಸಿದ್ಧಾಂತ ವರ್ಗ ಯಾವುದು ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಪ್ರಾಯೋಗಿಕ ವರ್ಗದೊಂದಿಗೆ ನಾವು ಪರಸ್ಪರ ಸಂಬಂಧ ಹೊಂದಬಹುದು ಆದ್ದರಿಂದ ನೀವು ಇನ್ವರ್ಟಿಂಗ್ ಆಂಪ್ಲಿಫೈಯರ್ amplifier ಅನ್ನು ನೋಡಿದರೆ ಇನ್ಪುಟ್ ಅನ್ನು ಇನ್ವರ್ಟಿಂಗ್ ಟರ್ಮಿನಲ್ಗೆ ನೀಡಲಾಗುತ್ತದೆ ಎಂದು ಇನ್ಪುಟ್ ಅನ್ನು ಇನ್ವರ್ಟಿಂಗ್ ಟರ್ಮಿನಲ್ಗೆ ನೀಡಲಾಗುತ್ತದೆ ಎಂದು ನಾವು ಇಲ್ಲಿ ನೋಡಬಹುದು ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಗ್ರೌಂಡ್ ಮಾಡಲಾಗಿದೆ ನಾನ್ ಇನ್ವರ್ಟಿಂಗ್ ಆಗದಿರುವುದು ಗ್ರೌಂಡ್ ಗೆ ಸರಿಯಾಗಿರುತ್ತದೆ ಆದ್ದರಿಂದ ಆರ್ ಆರ್1 ಇದೆ ಎಂದು ನೀವು ಭಾವಿಸಿದರೆ ಫೀಡ್ಬ್ಯಾಕ್ ರೆಸಿಸ್ಟರ್ ಆರ್2 ಇದೆ ಮತ್ತು ನೀವು ಲೆಕ್ಕಾಚಾರ ಮಾಡಲು ಬಯಸಿದರೆ ಅಥವಾ ಔಟ್ಪುಟ್ ವೋಲ್ಟೇಜ್ನ ಸಮೀಕರಣ ಏನೆಂದು ನೀವು ಅರ್ಥಮಾಡಿಕೊಳ್ಳಲು ಬಯಸಿದರೆ ಸರಿ ಔಟ್ಪುಟ್ ವೋಲ್ಟೇಜ್ ನಂತರ ನಾವು ಇಲ್ಲಿ ನೋಡಬಹುದು ನೀವು ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಅನ್ನು ಅನ್ವಯಿಸಿದರೆ ಈ ನಿರ್ದಿಷ್ಟ ಹಂತದಲ್ಲಿ ನಾನು ಪ್ರವಾಹವನ್ನು ಐ1ವಿ1ಆರ್1 I1 V1 R1 ಎಂದು ನೋಡಬಹುದು ಇಲ್ಲಿ ಅದು ಐ2 ಐ1ವಿ1ಆರ್1 I2 I1 V1 R1 ಆಗಿರುತ್ತದೆ ಏಕೆಂದರೆ ವ್ಯತ್ಯಾಸವು 0 ವಿಒ ನೀವು ಸಮೀಕರಣವು ಹೇಗೆ ಚಿತ್ರಕ್ಕೆ ಬರುತ್ತದೆ ಎಂಬುದನ್ನು ನೀವು ನಿಜವಾಗಿಯೂ ಅರ್ಥಮಾಡಿಕೊಂಡರೆ ನೀವು ಇದನ್ನು ಪರಿಹರಿಸಿದ ನಂತರ ನೀವು Vo 0 V1R1R2 ಅನ್ನು ಕಾಣಬಹುದು ಆದ್ದರಿಂದ ನೀವು ಇದನ್ನು ಅಂತಿಮವಾಗಿ ನೋಡಿದರೆ ನಿಮಗೆ Vo 0 ಗೆ ಯಾವುದೇ ಅರ್ಥವಿಲ್ಲ ಆದ್ದರಿಂದ V1 ಅಥವಾ -R2R1V1 ಇದು ಆಂಪ್ಲಿಫೈಯರ್ ಬಲಕ್ಕೆ ಇನ್ವರ್ಟಿಂಗ್ ಆಗುವ ಸೂತ್ರವಾಗಿತ್ತು ಆದ್ದರಿಂದ ನಾವು ಸಿದ್ಧಾಂತ ವರ್ಗದಲ್ಲಿ ನೋಡಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಸೂತ್ರವನ್ನು ನೀವು ಹೇಗೆ ಪಡೆದುಕೊಂಡಿದ್ದೀರಿ ಎಂದು ನಾನು ವಿವರವಾಗಿ ಹೇಳುತ್ತಿಲ್ಲ ಆದರೆ ತ್ವರಿತವಾಗಿ ನೆನಪಿಸಿಕೊಳ್ಳಬೇಕಾದರೆ ಬಾಹ್ಯ ಘಟಕಗಳಾದ ಆರ್1 ಮತ್ತು ಆರ್2 ನಿಕಟ ಲೂಪ್ ಅನ್ನು ರೂಪಿಸುತ್ತವೆ ಸರಿ ಆರ್2 ಮತ್ತು ಆರ್1 ಇದು ನಿಕಟ ಲೂಪ್ ಅನ್ನು ರೂಪಿಸುತ್ತದೆ ಕಾರ್ಯಾಚರಣೆಯ ಆಂಪ್ಲಿಫೈಯರ್ ಅನ್ನು ಆಪ್ ಓಪನ್ ಲೂಪ್ ಆಂಪ್ಲಿಫೈಯರ್ ಆಗಿ ಬಳಸಬಹುದು ಎಂದು ನಾವು ನೋಡಿದ್ದೇವೆ ಇದನ್ನು ಮುಚ್ಚಿದ ಲೂಪ್ ಆಂಪ್ಲಿಫೈಯರ್ ಆಗಿ ಬಳಸಬಹುದು ಆದ್ದರಿಂದ ಈ ಆರ್1 ಆರ್2 ರೆಸಿಸ್ಟರ್ಗಳು ಪ್ರತಿಕ್ರಿಯೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಅದಕ್ಕಾಗಿಯೇ ಇದು ಕ್ಲೋಸ್ ಲೂಪ್ output ಟ್ಪುಟ್ ಅನ್ನು ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ಗೆ ಹಿಂತಿರುಗಿಸಲಾಗುತ್ತದೆ ಔಟ್ಪುಟ್ ಅನ್ನು ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ಗೆ ಹಿಂತಿರುಗಿಸಲಾಗುತ್ತದೆ ಎಂದು ನೀವು ನೋಡಬಹುದು ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸಲಾಗುತ್ತದೆ ಇನ್ವರ್ಟ್ ಇನ್ಪುಟ್ ಟರ್ಮಿನಲ್ ಅನ್ನು ಇನ್ವರ್ಟಿಂಗ್ ಸಿಗ್ನಲ್ ಅನ್ನು ಇನ್ವರ್ಟಿಂಗ್ ಇನ್ಪುಟ್ ಟರ್ಮಿನಲ್ಗೆ ಅನ್ವಯಿಸುವುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಸರಿ ಆದ್ದರಿಂದ ನೀವು ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಬಗ್ಗೆ ಮಾತನಾಡುವಾಗ ಯಾವಾಗಲೂ ನೆನಪಿಡಿ ಇನ್ವರ್ಟಿಂಗ್ ಅಲ್ಲದ ಆಂಪ್ಲಿಫೈಯರ್ ಬಗ್ಗೆ ಇನ್ವರ್ಟಿಂಗ್ ಆದ ಮಾತುಕತೆಗೆ ಇನ್ಪುಟ್ ಅನ್ನು ಅನ್ವಯಿಸಿ ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ಗೆ ಇನ್ಪುಟ್ ಅನ್ನು ಅನ್ವಯಿಸಿ ಟರ್ಮಿನಲ್ ಅನ್ನು ತಲೆಕೆಳಗಾಗಿಸಲು ಈಗ ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸಲಾಗಿದೆ ಆದರ್ಶ ಆಪ್ ಆಂಪ್ ಅನ್ನು ಬಳಸಿಕೊಂಡು ಸಂರಚನೆಯನ್ನು ನೋಡೋಣ ಸರಿ ಆದ್ದರಿಂದ ವರ್ಚುವಲ್ ಶಾರ್ಟ್ ಅನ್ನು ಅನ್ವಯಿಸಲು ಅಗತ್ಯವಾದ ಷರತ್ತು ನಾವು ನಿಖರವಾಗಿ ವರ್ಚುವಲ್ ಗ್ರೌಂಡ್ ಯಾವುದು ಅಥವಾ ವರ್ಚುವಲ್ ಶಾರ್ಟ್ ನಕಾರಾತ್ಮಕ ಪ್ರತಿಕ್ರಿಯೆ ಕಾನ್ಫಿಗರೇಶನ್ ಅನ್ನು ಸಿದ್ಧಾಂತ ವರ್ಗದಲ್ಲಿ ನೋಡಿದ್ದೇವೆ ಒಂದು ನಕಾರಾತ್ಮಕ ಪ್ರತಿಕ್ರಿಯೆ ಸಂರಚನೆ ಮತ್ತು ಅನಂತ ಲೂಪ್ ಗಳಿಕೆ ಇವುಗಳು ವರ್ಚುವಲ್ ಶಾರ್ಟ್ ಅನ್ನು ಅನ್ವಯಿಸಲು ಅಗತ್ಯವಾದ ಸ್ಥಿತಿಯಾಗಿದೆ ನಮಗೆ ಈಗಾಗಲೇ ತಿಳಿದಿದೆ ಮುಚ್ಚಿದ ಲೂಪ್ ಗಳಿಕೆ ಈ ನಿರ್ದಿಷ್ಟ ಆಂಪ್ಲಿಫೈಯರ್ನ ಮುಚ್ಚಿದ ಲೂಪ್ ಗಳಿಕೆ ಆರ್2ಆರ್1 R2 R1 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಸರಿ ಡಿಫರೆನ್ಷಿಯಲ್ ಗಳಿಕೆ ವಿ2 ವಿ1 ಆಗಿರುತ್ತದೆ ವಿ2 ಏನು ವಿ2 ವಿ1 ವಿ0 ನಿಂದ ವಿ0 ನಿಂದ ಎ ಅಲ್ಲವಾ ಅನಂತ ಇನ್ಪುಟ್ ಪ್ರತಿರೋಧ ಐ1 ಐ2 0 I1 I2 0 ಇನ್ಪುಟ್ ಪ್ರತಿರೋಧ ಏಕೆ ಅನಂತವಾಗಿದೆ ಹೀಗಾಗಿ ಐ1 ಐ2 ಗೆ ಸಮನಾಗಿರುತ್ತದೆ 0 ಆದರೆ ಅನಂತ ಇನ್ಪುಟ್ ಪ್ರತಿರೋಧ ಎಂದರೆ ಪ್ರವಾಹವು ಹರಿಯಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಅದು 0 ಆಗಿದೆ ಹೀಗೆ ನಾವು ಆದರ್ಶ ಕಾರ್ಯಾಚರಣಾ ಆಂಪ್ಲಿಫೈಯರ್ ಬಳಸಿ ಕಾನ್ಫಿಗರೇಶನ್ ಅನ್ನು ಇನ್ವರ್ಟಿಂಗ್ ಆಗಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಅದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ideal op amp ಮನಸ್ಸಿನಲ್ಲಿಟ್ಟುಕೊಳ್ಳಿ ಆದ್ದರಿಂದ ಪ್ರಾಯೋಗಿಕ ಆಪ್ ಆಂಪ್ ಮತ್ತೆ ಇನ್ಪುಟ್ ಪ್ರತಿರೋಧವು ಹೆಚ್ಚು ಹೆಚ್ಚಾಗುವುದಿಲ್ಲ ಅಥವಾ ಸೀಮಿತವಾಗಿಲ್ಲ ಅದು ಅತಿ ಹೆಚ್ಚು ಅನಂತವಲ್ಲ ಆದ್ದರಿಂದ ನಾವು ಆದರ್ಶ ಆಪ್ ಆಂಪ್ 0 ಔಟ್ಪುಟ್ ಪ್ರತಿರೋಧವನ್ನು ಬಳಸಿಕೊಂಡು ಇನ್ಪುಟ್ ಇನ್ವರ್ಟಿಂಗ್ ಕಾನ್ಫಿಗರೇಶನ್ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು 0 ಆದರೆ ವಾಸ್ತವದಲ್ಲಿ ಇದು ಪ್ರಾಯೋಗಿಕ ಆಪ್ ಆಂಪ್ ಆಗಿದ್ದರೆ ಅದು ಕಡಿಮೆ ಆದರೆ ಏನೂ ಅಲ್ಲ ಸರಿ 0 ಅಲ್ಲ ವೋಲ್ಟೇಜ್ ಗಳಿಕೆ ನಕಾರಾತ್ಮಕ ಸರಿ ನೀವು ಇಲ್ಲಿ ನೋಡಬಹುದು ನಿಮ್ಮ ಆರ್2ಆರ್1 ವಿ1 R2 R1 V1 ನ ನಕಾರಾತ್ಮಕ ಇನ್ಪುಟ್ ಔಟ್ಪುಟ್ ಸಿಗ್ನಲ್ಗಳು ಫೇಸ್ ಇಂದ ಹೊರಗಿದೆ ಇದು ಬಹಳ ಮುಖ್ಯ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗೆ ನಾವು ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸಿದಾಗ ಔಟ್ಪುಟ್ ವಿರುದ್ಧ ಫೇಸ್ ಆಗಿರುತ್ತದೆ ಎಂದು ನಾವು ಈಗಾಗಲೇ ಸಿದ್ಧಾಂತ ವರ್ಗದಲ್ಲಿ ನೋಡಿದ್ದೇವೆ ನಾವು ಔಟ್ಪುಟ್ ಅನ್ನು ವಿರುದ್ಧ ಹಂತವಾಗಿ ನೋಡುತ್ತೇವೆ ಇದು 180 ಡಿಗ್ರಿ ಫೇಸ್ ಶಿಫ್ಟ್ ಸರಿ ಆದ್ದರಿಂದ ಲಿಖಿತ ಇನ್ಪುಟ್ ಮತ್ತು ಔಟ್ಪುಟ್ ಸಿಗ್ನಲ್ಗಳು ಫೇಸ್ ಇಂದ ಹೊರಗಿದೆ ಸರಿ ಮುಂದೆ ಕ್ಲೋಸ್ ಲೂಪ್ ಗಳಿಕೆ ಸಂಪೂರ್ಣವಾಗಿ ನಿಷ್ಕ್ರಿಯ ಘಟಕಗಳ ಮೇಲೆ ಅವಲಂಬಿತವಾಗಿರುತ್ತದೆ ಸರಿ ಆಪ್ ಆಂಪ್ ನಿಂದ ಸ್ವತಂತ್ರವಾಗಿ ನಿಷ್ಕ್ರಿಯ ಘಟಕಗಳಿಗೆ ಸಂಪೂರ್ಣವಾಗಿ ಏಕೆ ಇದು ಆರ್2 ಅನ್ನು ಅವಲಂಬಿಸಿರುತ್ತದೆ ಅದು ಆರ್1 ಅನ್ನು ಅವಲಂಬಿಸಿರುತ್ತದೆ ಎಂದು ನೀವು ನೋಡುತ್ತೀರಿ ಅದು ಕಾರ್ಯಾಚರಣಾ ಆಂಪ್ಲಿಫೈಯರ್ ಅನ್ನು ಅವಲಂಬಿಸಿರುವುದಿಲ್ಲ ಆದ್ದರಿಂದ ಇದು ಸಂಪೂರ್ಣವಾಗಿ ನಿಷ್ಕ್ರಿಯ ಘಟಕಗಳನ್ನು ಅವಲಂಬಿಸಿದೆ ಸರಿ ಮುಂದಿನದು ಕ್ಲೋಸ್ ಲೂಪ್ ಆಂಪ್ಲಿಫಯರ್ ಟ್ರೇಡ್ ಗಳಿಕೆ ಅದು ಹೆಚ್ಚಿನ ಓಪನ್ ಲೂಪ್ ಗಳಿಕೆ ನಿಖರತೆಗಾಗಿ ಆದರೆ ನಿಖರವಾದ ಕ್ಲೋಸ್ ಲೂಪ್ ಗಳಿಕೆಗಾಗಿ ಸೀಮಿತ ಲಾಭ ಅದರ ಅರ್ಥವೇನು ನೀವು ಆಂಪ್ಲಿಫೈಯರ್ ಬಗ್ಗೆ ಮಾತನಾಡುವಾಗ ನಾವು ನೋಡಿದ 2 ರೀತಿಯ ಪ್ರತಿಕ್ರಿಯೆಗಳಿವೆ ಸರಿ ಒಂದು ನಿಮ್ಮ ನಕಾರಾತ್ಮಕ ಪ್ರತಿಕ್ರಿಯೆ ಇನ್ನೊಂದು ನಿಮ್ಮ ಸಕಾರಾತ್ಮಕ ಪ್ರತಿಕ್ರಿಯೆ ಈಗ ನಾನು ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಅನ್ವಯಿಸುತ್ತಲೇ ಇದ್ದರೆ ನಾವು ನೋಡಿದ ವಿಷಯ ಯಾವುದು ನೀವು ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಅನ್ವಯಿಸುತ್ತಿದ್ದರೆ ಆಂಪ್ಲಿಫಯರ್ ನಿಜವಾಗಿಯೂ ಆಂಪ್ಲಿಫೈಯರ್ ಆಗಿ ಕಾರ್ಯನಿರ್ವಹಿಸುವುದಿಲ್ಲ ಆದರೆ ಅದು ಆಸಿಲೇಟರ್ ಆಗಿರುತ್ತದೆ ಸರಿ ಸಿಗ್ನಲ್ ಅನ್ನು ಅರ್ಥಮಾಡಿಕೊಳ್ಳಲು ಅಥವಾ ಹೊಂದಿಸಲು ಆಂಪ್ಲಿಫೈಯರ್ ಅನ್ನು ಸ್ಥಿರಗೊಳಿಸಲು ಇದು ಆಸಿಲೇಟರ್ ಆಗಿರುತ್ತದೆ ಸರಿ ನಾವು ಸರ್ಕ್ಯೂಟ್ಗೆ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ಅನ್ವಯಿಸಬೇಕಾಗಿದೆ ನಂತರ ಮಾತ್ರ ನಾವು ಲಾಭವನ್ನು ಬದಲಾಯಿಸಬಹುದು ನಾವು ಲಾಭದೊಂದಿಗೆ ನಾವು ಆಡಬಹುದಾದ ಲಾಭವನ್ನು ಸರಿಹೊಂದಿಸಬಹುದು ಮತ್ತು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಆಗುತ್ತದೆ ಅಂದರೆ ನಕಾರಾತ್ಮಕ ಪ್ರತಿಕ್ರಿಯೆ ಕ್ಷೇತ್ರವು ನಮಗೆ ಆಂಪ್ಲಿಫಯರ್ ಸೂಚನೆಯನ್ನು ನೀಡುತ್ತದೆ ಸಕಾರಾತ್ಮಕ ಪ್ರತಿಕ್ರಿಯೆ ನಮಗೆ ಆಸಿಲೇಶನ್ ಅನ್ನು ನೀಡುತ್ತದೆ ಆದ್ದರಿಂದ ನಾವು ತರಗತಿಯಲ್ಲಿ ಎರಡೂ ವಿಷಯಗಳನ್ನು ನೋಡಿದ್ದೇವೆ ಅದನ್ನು ನೆನಪಿಸಿಕೊಳ್ಳಿ ಈಗ ನಾವು ಕ್ಲೋಸ್ ಲೂಪ್ ಆಂಪ್ಲಿಫಯರ್ ಅನ್ನು ಹೊಂದಿದ್ದೇವೆ ಎಂದು ನೀವು ನೋಡಿದರೆ ಅದಕ್ಕಾಗಿಯೇ ನಾವು ನಮಗೆ ಸೀಮಿತವಾದ ನಿಖರತೆಯನ್ನು ಹೊಂದಬಹುದು ಆದರೆ ನಿಖರವಾದ ನಿಕಟ ಲೂಪ್ ಗಳಿಕೆ ಇರುತ್ತದೆ ಆದ್ದರಿಂದ ಇವುಗಳು ನಮಗೆ ಈಗಾಗಲೇ ತಿಳಿದಿರುವ ವಿಷಯಗಳಾಗಿವೆ ನಿಮ್ಮ ಟಿಪ್ಪಣಿಗಳನ್ನು ತ್ವರಿತವಾಗಿ ನೋಡಿ ಅಥವಾ ಉಪನ್ಯಾಸ ಟಿಪ್ಪಣಿಗಳನ್ನು ನೋಡಿ ಈಗ ಒಮ್ಮೆ ನಾವು ಇದನ್ನು ತಿಳಿದುಕೊಂಡರೆ ಅದು ನಮ್ಮ ಸಿದ್ಧಾಂತದ ಭಾಗವಾಗಿದೆ ಅದು ನಮಗೆ ಪುನರಾವರ್ತಿತವಾಗಿದೆ ಸರಿ ಕಾರ್ಯಾಚರಣಾ ವರ್ಧಕವನ್ನು ನಾವು ನಿಜವಾಗಿ ಹೇಗೆ ತೆಗೆದುಕೊಳ್ಳಬಹುದು ಈ ಪ್ರತಿರೋಧಕಗಳನ್ನು ನಿಷ್ಕ್ರಿಯ ಘಟಕಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಾವು ಎಷ್ಟು ನಿಖರವಾಗಿ ಸರ್ಕ್ಯೂಟ್ ಅನ್ನು ಬ್ರೆಡ್ಬೋರ್ಡ್ನಲ್ಲಿ ಇರಿಸಬಹುದು ಮತ್ತು ನಾವು ಸರ್ಕ್ಯೂಟ್ ಅನ್ನು ಹೇಗೆ ಪರಿಶೀಲಿಸಬಹುದು ಅದು ಇಂದು ನಾವು ಕಲಿಯಬೇಕಾದ ನಿಜವಾದ ವಿಷಯ ಮತ್ತು ನೀವು ನೋಡಿದರೆ ಮುಂದಿನ ಸ್ಲೈಡ್ನಲ್ಲಿ ನೀವು ಇಲ್ಲಿ ನೋಡುತ್ತೀರಿ ಇದು ಪ್ರಯೋಗ ಸರಿ ಆದ್ದರಿಂದ ಹೇಗೆ ನಿರ್ವಹಿಸಬೇಕು ಅಥವಾ ಇನ್ವರ್ಟಿಂಗ್ ಆಂಪ್ಲಿಫೈಯರ್ನ ಲಾಭವನ್ನು ಹೇಗೆ ಲೆಕ್ಕ ಹಾಕಬೇಕು ಈಗ ನೀವು ಹೊಂದಿದ್ದೀರಿ ಆರ್1 1 ಕಿಲೋ ಓಮ್ಗೆ ಸಮನಾಗಿರುತ್ತದೆ ಸರಿ ಪ್ರತಿಕ್ರಿಯೆ ನಿರೋಧಕ ಆರ್ಎಫ್ 10 ಕಿಲೋ ಓಮ್ಗೆ ಸಮನಾಗಿರುತ್ತದೆ ಈ ನಿರ್ದಿಷ್ಟ ಆಂಪ್ಲಿಫೈಯರ್ನ ಲಾಭ ಏನು ಆದ್ದರಿಂದ ಸರ್ಕ್ಯೂಟ್ ಎಂದರೇನು ಎಂಬುದನ್ನು ನಾವು ಮೊದಲು ಅರ್ಥಮಾಡಿಕೊಳ್ಳಬೇಕು ನೀವು ಹತ್ತಿರದಿಂದ ನೋಡಿದರೆ ಸರ್ಕ್ಯೂಟ್ ನಿಜವಾಗಿ ಏನು ಸರ್ಕ್ಯೂಟ್ ಎಂದರೆ ಇನ್ಪುಟ್ ಸಿಗ್ನಲ್ ಇನ್ಪುಟ್ ಸಿಗ್ನಲ್ ಅನ್ನು ಟರ್ಮಿನಲ್ ಬಲಕ್ಕೆ ತಿರುಗಿಸಲು ನೀಡಲಾಗುತ್ತದೆ ಅಂದರೆ ಇದು ಇನ್ವರ್ಟಿಂಗ್ ಆಂಪ್ಲಿಫಯರ್ ಆಗಿದೆ ಮುಂದೆ ನಾವು ನೋಡಬೇಕಾಗಿರುವುದು ಆರ್ಇನ್ ನ ಮೌಲ್ಯ ಏನು ಆರ್ಎಫ್ ನ ಮೌಲ್ಯ ಏನು ಈಗಾಗಲೇ ನಾವು ಇನ್ವರ್ಟಿಂಗ್ ಆಂಪ್ಲಿಫಯರ್ನ ವಿಔಟ್ನ ಮೌಲ್ಯ ಏನು ವಿಔಟ್ನ ಸೂತ್ರ ಯಾವುದು ಎಂದು ತಿಳಿದಿದ್ದೇವೆ ವಿಔಟ್ ಎನ್ನುವುದು ಪ್ರತಿಕ್ರಿಯೆ ನಿರೋಧಕ ಆರ್ಎಫ್ಇನ್ಪುಟ್ ಪ್ರತಿರೋಧಆರ್ಇನ್ವಿಇನ್ ಹೊರತುಪಡಿಸಿ ಏನೂ ಅಲ್ಲ ಸರಿ ಈ ಸೂತ್ರವು ನಮಗೆ ತಿಳಿದಿದೆ ಆದ್ದರಿಂದ ನಾವು ಮೊದಲು ಏನು ಮಾಡಬೇಕು ಆದ್ದರಿಂದ ಮೊದಲನೆಯದು ಚಿತ್ರದಲ್ಲಿ ತೋರಿಸಿರುವಂತೆ ಸರ್ಕ್ಯೂಟ್ ಅನ್ನು ಸಂಪರ್ಕಿಸುವುದು ಇದು ನಾವು ಅದನ್ನು ಸಂಪರ್ಕಿಸುವ ವ್ಯಕ್ತಿ ಸರಿ ಮುಂದೆ ಒಂದು ವೋಲ್ಟ್ ಶಿಖರವನ್ನು ಗರಿಷ್ಠಕ್ಕೆ ಸೈನ್ ತರಂಗವನ್ನು ಒಂದು ಕಿಲೋಹೆರ್ಟ್ಜ್ನಿಂದ ವಿ1 ಗೆ ಅನ್ವಯಿಸಿ ಇಲ್ಲಿ ನಾವು ಸೈನ್ ತರಂಗವನ್ನು ಅನ್ವಯಿಸಬೇಕು ಶಿಖರದಿಂದ ಗರಿಷ್ಠದಿಂದ ಗರಿಷ್ಠಕ್ಕೆ ಸರಿ ಇದು ಒಂದು ವೋಲ್ಟ್ ಸರಿ ಆದ್ದರಿಂದ ನಾನು ಅದನ್ನು ಕೆಳಗೆ ಉಜ್ಜುತ್ತೇನೆ ಅದನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಾಗುತ್ತದೆ ಸರಿ ನಾವು ಇದನ್ನು ಎರಡನೇ ಹಂತದಲ್ಲಿ ಏನು ಮಾಡುತ್ತಿದ್ದೇವೆ ಇದರ ಮೇಲೆ ಕೇಂದ್ರೀಕರಿಸಿ ನಾವು ನೋಡಿದ ಸೈನ್ ತರಂಗ ಒಂದು ವೋಲ್ಟ್ ಶಿಖರದಿಂದ ಗರಿಷ್ಠ ಗರಿಷ್ಠದಿಂದ ಗರಿಷ್ಠ ಒಂದು ವೋಲ್ಟ್ ಸರಿ ಆವರ್ತನವು ಒಂದು ಕಿಲೋಹೆರ್ಟ್ಜ್ ಒಂದು ಕಿಲೋಹೆರ್ಟ್ಜ್ ಆವರ್ತನ ಸರಿ ಒಳ್ಳೆಯದು ಈಗ ಮುಂದಿನದು ಏನು ಔಟ್ಪುಟ್ ಅನ್ನು ಗಮನಿಸಿ ವಿ ಔಟ್ಪುಟ್ ಅನ್ನು ನೀವು ಗಮನಿಸಬೇಕು ಮತ್ತು ಕೆಳಗಿನ ಕೋಷ್ಟಕದಲ್ಲಿ ಗರಿಷ್ಠ ಮೌಲ್ಯಕ್ಕೆ ಗರಿಷ್ಠವನ್ನು ಗಮನಿಸಿ ಆದ್ದರಿಂದ ಏನು ನೀಡಲಾಗಿದೆ ಕೋಷ್ಟಕ ನೀಡಿದ ವಿಇನ್ ವಿಔಟ್ ಆಗಿದೆ ಈ 2 ವಿಷಯಗಳನ್ನು ನೀಡಲಾಗಿದೆ ಸರಿ ಲಾಭ ಎಂದರೇನು ಅದು ವಿಔಟ್ವಿಇನ್ VoutVin ಆಗಿರುತ್ತದೆ ಆದ್ದರಿಂದ ಇದು ವಿಔಟ್ ಆಗಿದೆ ಇದು ವಿಔಟ್ ನ ಸೂತ್ರವಾಗಿದೆ ಆದ್ದರಿಂದ ನಾವು ಲಾಭವನ್ನು ಹೇಗೆ ಕಂಡುಹಿಡಿಯಬಹುದು ಆದ್ದರಿಂದ ಹಿಂದೆ ನಾನು ವಿಔಟ್ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ Vout-RfRinVin GainVoutVin ಆದ್ದರಿಂದ ಲಾಭ ಏನು ನಿಜವಾದ ಲಾಭ ಏನು ಅದು ಪ್ರಾಯೋಗಿಕ ಲಾಭ ಮತ್ತು ಸೈದ್ಧಾಂತಿಕ ಲಾಭ ಯಾವುದು ನಾವು ಎರಡೂ ವಿಷಯಗಳನ್ನು ಅಳೆಯಬಹುದು ಮತ್ತು ಈ ಪ್ರಯೋಗವನ್ನು ಮಾಡೋಣ ಇಂದು ಮತ್ತೊಂದು ವಿಷಯವೆಂದರೆ ಹೆಚ್ಚಿನ ಮತ್ತು ಕಡಿಮೆ ವೈಶಾಲ್ಯಗಳ ಪ್ರಯೋಗವನ್ನು ಪುನರಾವರ್ತಿಸಿ ಮತ್ತು ಅವಲೋಕನಗಳನ್ನು ಗಮನಿಸಿ ಆದ್ದರಿಂದ ನಾವು ಕೇವಲ ವೈಶಾಲ್ಯವನ್ನು ಬದಲಾಯಿಸುತ್ತೇವೆ ಸಿಗ್ನಲ್ನ ವೈಶಾಲ್ಯವನ್ನು ಬದಲಾಯಿಸುತ್ತೇವೆ ಮತ್ತು ಲಾಭದಲ್ಲಿನ ಬದಲಾವಣೆ ಏನು ಎಂದು ನಾವು ನೋಡುತ್ತೇವೆ ಸರಿ ಕೋಷ್ಟಕದಲ್ಲಿ ಗಮನಿಸಿದ ಲಾಭವನ್ನು ಲೆಕ್ಕಹಾಕಿ ಮತ್ತು ಅದನ್ನು ಸೈದ್ಧಾಂತಿಕ ಲಾಭದೊಂದಿಗೆ ಹೋಲಿಕೆ ಮಾಡಿ ಆದ್ದರಿಂದ ಈ ಪ್ರಯೋಗದಲ್ಲಿ ನಾವು ಮಾಡಬೇಕಾದ ಹಲವಾರು ವಿಷಯಗಳಿವೆ ಒಂದೊಂದಾಗಿ ಪ್ರಾರಂಭಿಸೋಣ ಮೊದಲನೆಯದಾಗಿ ನಾವು ಬ್ರೆಡ್ಬೋರ್ಡ್ ತೆಗೆದುಕೊಳ್ಳುತ್ತೇವೆ ಮತ್ತು ಫಿಗರ್ನಲ್ಲಿ ತೋರಿಸಿರುವಂತೆ ನಾವು ಸರ್ಕ್ಯೂಟ್ ಅನ್ನು ಸಂಪರ್ಕಿಸುತ್ತೇವೆ ಸರಿ ಆದ್ದರಿಂದ ಇಂದು ನಾನು ಈ ನಿರ್ದಿಷ್ಟ ಕೋರ್ಸ್ಗಾಗಿ ನನ್ನ ಇನ್ನೊಬ್ಬ ಬೋಧನಾ ಸಹಾಯಕರನ್ನು ವಿನಂತಿಸುತ್ತೇನೆ ಮತ್ತು ನಾವು ಈ ಪ್ರಯೋಗವನ್ನು ಹೇಗೆ ಮಾಡಬಹುದು ಎಂಬುದನ್ನು ಅವರು ನಿಮಗೆ ತೋರಿಸುತ್ತಾರೆ ಆದ್ದರಿಂದ ಸುಮನ್ ಚಟರ್ಜಿ ಅವರು ಬೋಧನಾ ನೆರವು ಸುಮನ್ ನೀವು ದಯವಿಟ್ಟು ಬರಬಹುದೇ ಆದ್ದರಿಂದ ನೀವು ಅಲ್ಲಿ ನೋಡಿದರೆ ಜನರು ನಿಮ್ಮನ್ನು ನೋಡಬಹುದುಸರಿ ಆದ್ದರಿಂದ ಅವರು ಸುಮನ್ ಚಟರ್ಜಿ ಮತ್ತು ಅವರು ಇಂದು ಪ್ರಯೋಗಗಳನ್ನು ನಡೆಸಲಿದ್ದಾರೆ ಸರಿ ಆದ್ದರಿಂದ ಮೊದಲು ನಾವು ಇನ್ವರ್ಟಿಂಗ್ ಆಂಪ್ಲಿಫೈಯರ್ನೊಂದಿಗೆ ಪ್ರಾರಂಭಿಸುತ್ತೇವೆ ಹಾಗಾದರೆ ಸುಮನ್ ನಮ್ಮಲ್ಲಿ ಪಿಸಿಬಿ ಬ್ರೆಡ್ಬೋರ್ಡ್ ಇದೆಯೇ ಸಿದ್ಧ ಸರಿ ಆದ್ದರಿಂದ ದಯವಿಟ್ಟು ಅದನ್ನು ಸಂಪರ್ಕಿಸಬಹುದೇ ಇದು ಒಂದು ಇನ್ವರ್ಟಿಂಗ್ ಆಂಪ್ಲಿಫಯರ್ ಸರಿ ಇದರರ್ಥ ನಮ್ಮ ಪರದೆಯಲ್ಲಿನ ಸರ್ಕ್ಯೂಟ್ ಏನೆಂದು ನೀವು ಮತ್ತೆ ನೆನಪಿಸಿಕೊಂಡರೆ ಆಪ್ ಆಂಪ್ ಇದೆ 2 ಪ್ರತಿಕ್ರಿಯೆ ಇದೆ ಒಂದು ಪ್ರತಿಕ್ರಿಯೆ ಪ್ರತಿರೋಧಕವಿದೆ ಮತ್ತು ಒಂದು ಇನ್ಪುಟ್ ರೆಸಿಸ್ಟರ್ ಸರಿ ಈಗ ನಾವು ಮತ್ತೆ ನನ್ನ ಕೈಯಲ್ಲಿ ಕೇಂದ್ರೀಕರಿಸಬಹುದು ಹೌದು ಆದ್ದರಿಂದ ನಾವು ಇಲ್ಲಿ ಕಾರ್ಯಾಚರಣಾ ವರ್ಧಕವನ್ನು ಹೊಂದಿದ್ದೇವೆ ಸರಿ ತದನಂತರ ನಾವು 2 ರೆಸಿಸ್ಟರ್ಗಳನ್ನು ಆರ್ಇನ್ ಮತ್ತು ಆರ್ಎಫ್ ಅನ್ನು ಸರ್ಕ್ಯೂಟ್ನಲ್ಲಿ ತೋರಿಸಿರುವ ರೀತಿಯಲ್ಲಿ ಸಂಪರ್ಕಿಸಿದ್ದೇವೆ ನಂತರ ಮುಂದಿನದು ಏನು ಕಾರ್ಯಾಚರಣೆಯ ಆಂಪ್ಲಿಫೈಯರ್ಗೆ ನಾವು 15 15 ಅನ್ನು ಅನ್ವಯಿಸಬೇಕು ಸರಿ ಇದು ತುಂಬಾ ಸುಲಭ ಈಗ ನಾವು ಇನ್ಪುಟ್ ಸಿಗ್ನಲ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಇನ್ವರ್ಟಿಂಗ್ ಆಂಪ್ಲಿಫಯರ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಗೆ ಅನ್ವಯಿಸುತ್ತೇವೆ ಅದರ ಬಗ್ಗೆ ಕ್ಷಮಿಸಿ ನಾವು ಇನ್ವರ್ಟಿಂಗ್ ಟರ್ಮಿನಲ್ಗೆ ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸುತ್ತೇವೆ ಮತ್ತು ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ ಅನ್ನು ಗ್ರೌಂಡ್ ಗೆ ಹಾಕಲಾಗುತ್ತದೆ ಏಕೆ ಏಕೆಂದರೆ ಇದು ಇನ್ವರ್ಟಿಂಗ್ ಆಂಪ್ಲಿಫಯರ್ ಸರಿ ಆದ್ದರಿಂದ ನೀವು ಅದನ್ನು ಹೇಗೆ ಮಾಡಬಹುದು ಎಂದು ನೋಡೋಣ ಆದ್ದರಿಂದ ನಾನು ಅದನ್ನು ಇಲ್ಲಿ ಇಡುತ್ತಿದ್ದೇನೆ ಸರಿ ಈಗ ಈ ಡಿಸಿ ವಿದ್ಯುತ್ ಸರಬರಾಜು 15 15 ಸರಿ ಇಲ್ಲಿ ನಾವು ಪ್ಲಸ್ 15 ಮೈನಸ್ 15 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಅದನ್ನು ಮೊದಲು ಇಲ್ಲಿ ಸಂಪರ್ಕಿಸಬಹುದು ಮತ್ತು ನಂತರ ನಾವು ಡಿಸಿ ವಿದ್ಯುತ್ ಸರಬರಾಜನ್ನು ಅನ್ವಯಿಸಬಹುದು ಮೊದಲು ನಾವು ಸಂಪರ್ಕಿಸಬಹುದು ಮತ್ತು ನಂತರ ನೀವು ಅನ್ವಯಿಸಿದರೆ ಸರಿ ಇದೀಗ ಅವರು ಬಯಾಸ್ ವೋಲ್ಟೇಜ್ ಅನ್ನು ಪ್ಲಸ್ 15 ಮೈನಸ್ 15 ಅನ್ನು ಆಪ್ ಆಂಪ್ ಬಳಸಿ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗೆ ಸಂಪರ್ಕಿಸುತ್ತಿದ್ದಾರೆ ಸರಿ ಮತ್ತು ನಾವು ಈಗಾಗಲೇ ಗ್ರೌಂಡ್ ಮಾಡಿದ್ದೇವೆ ಈಗ ನಾವು ಡಿಸಿ ವಿದ್ಯುತ್ ಸರಬರಾಜನ್ನು ಪ್ರಾರಂಭಿಸಬಹುದು ಮತ್ತು ನೀವು ಈ ನಿರ್ದಿಷ್ಟ ವೋಲ್ಟೇಜ್ಗಳನ್ನು ಸರಿಯಾಗಿ ನೋಡಬೇಕಾಗಿಲ್ಲ ನಾನು ನೋಡಿದ ಪ್ರಾಯೋಗಿಕ ವಿಭಾಗದ ಮೊದಲ ಮಾಡ್ಯೂಲ್ನಲ್ಲಿ ಇದನ್ನು ಕೇಂದ್ರೀಕರಿಸಬೇಡಿ ಈ ನಿರ್ದಿಷ್ಟ ವಿದ್ಯುತ್ ಸರಬರಾಜು ಇದೆ ಎಂದು ನಾನು ಹೇಳಿದ್ದೇನೆ ಜೊತೆಗೆ 15 ಮೈನಸ್ 15 ಇಲ್ಲಿ ಕೆಂಪು ಕಪ್ಪು ಮತ್ತು ಹಸಿರು ಸರಿ ಇಲ್ಲಿಂದ ನಾವು ಪ್ಲಸ್ 15 ಮೈನಸ್ 15 ಅನ್ನು ಪಡೆಯಬಹುದು ಸರಿ ಆದ್ದರಿಂದ ಆ ಪ್ಲಸ್ 15 ಮೈನಸ್ 15 ಅನ್ನು ನೇರವಾಗಿ ಕಾರ್ಯಾಚರಣಾ ಆಂಪ್ಲಿಫಯರ್ ಸರ್ಕ್ಯೂಟ್ಗೆ ನೀಡಲಾಗುತ್ತದೆ ಮತ್ತು ಈಗ ನಾವು ಇನ್ವರ್ಟಿಂಗ್ ಇನ್ಪುಟ್ನಲ್ಲಿ ಸಿಗ್ನಲ್ ಅನ್ನು ಅನ್ವಯಿಸುತ್ತಿದ್ದೇವೆ ಕಾರ್ಯಾಚರಣಾ ಆಂಪ್ಲಿಫೈಯರ್ನ ಇನ್ಪುಟ್ ಅನ್ನು ತಲೆಕೆಳಗಾಗಿಸುತ್ತೇವೆ ಒಂದೇ ಯಾವುದು ಆದ್ದರಿಂದ ನೀವು ಆವರ್ತನ ಜನರೇಟರ್ ಅನ್ನು ನೋಡಿದರೆ ನಾವು ಒಂದು ಕಿಲೋಹೆರ್ಟ್ಜ್ ಆವರ್ತನವನ್ನು ಅನ್ವಯಿಸುತ್ತಿದ್ದೇವೆ ಎಂದು ನೀವು ನೋಡುತ್ತೀರಿ ಸರಿ ಇಲ್ಲಿ ನಾವು ಒಂದು ಕಿಲೋಹೆರ್ಟ್ಜ್ ಆವರ್ತನವನ್ನು ಅನ್ವಯಿಸುತ್ತಿದ್ದೇವೆ ವೋಲ್ಟೇಜ್ ಎಂದರೇನು ನಾವು ಗರಿಷ್ಠದಿಂದ ಗರಿಷ್ಠ ವೋಲ್ಟೇಜ್ ಬಗ್ಗೆ ಮಾತನಾಡುತ್ತಿದ್ದೇವೆ ಸರಿ ಆದ್ದರಿಂದ ಗರಿಷ್ಠ ವೋಲ್ಟೇಜ್ ಯಾವುದು ಗರಿಷ್ಠದಿಂದ ಗರಿಷ್ಠ ವೋಲ್ಟೇಜ್ ಒಂದು ವೋಲ್ಟ್ ಎಂದು ನೀವು ನೋಡುತ್ತೀರಿ ಸರಿ 1 ವೋಲ್ಟ್ ಇದೆ ಎಂದು ನೀವು ನೋಡುತ್ತೀರಿ ಈಗ ಈ ಸಂಕೇತವನ್ನು ನಾವು ಇನ್ವರ್ಟಿಂಗ್ ಟರ್ಮಿನಲ್ಗೆ ಅನ್ವಯಿಸಬೇಕಾಗಿದೆ ಆದ್ದರಿಂದ ನೀವು ಅವನ ಕೈಯಲ್ಲಿ ಹಿಡಿದಿರುವ ತನಿಖೆಯನ್ನು ನೀವು ನೋಡಿದಾಗ ಆದ್ದರಿಂದ ಇಲ್ಲಿ ಹಿಡಿದಿರುವ ಈ ತನಿಖೆಯನ್ನು ನೀವು ನೋಡುತ್ತೀರಿ ಈ ತನಿಖೆಯನ್ನು ನೋಡಿ ಸರಿ ಆದ್ದರಿಂದ ಒಂದು ನಿಮ್ಮ ಸಿಗ್ನಲ್ ಮತ್ತು ಎರಡನೆಯದು ನಿಮ್ಮ ಗ್ರೌಂಡ್ ಆದ್ದರಿಂದ ಅವರು ಸಿಗ್ನಲ್ ಅನ್ನು ಅನ್ವಯಿಸುತ್ತಿದ್ದಾರೆ ಮತ್ತು ನೀವು ಕಪ್ಪು 1 ಆಗಿರುವ ಈ ಗ್ರೌಂಡ್ ಅನ್ನು ಸರ್ಕ್ಯೂಟ್ನ ಗ್ರೌಂಡ್ ಗೆ ಸಂಪರ್ಕಿಸುತ್ತೀರಿ ಅದು ಬ್ರೆಡ್ಬೋರ್ಡ್ನಲ್ಲಿರುವ ಪಿಸಿ ಯಲ್ಲಿದೆ ಸರಿ ಆದ್ದರಿಂದ ದಯವಿಟ್ಟು ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗೆ ಸಿಗ್ನಲ್ ನೀಡಿ ಆದ್ದರಿಂದ ಅವರು ಇದೀಗ ಪ್ರಯತ್ನಿಸುತ್ತಿರುವುದು ಅವರು ಇನ್ಪುಟ್ ಸಿಗ್ನಲ್ ನೀಡುತ್ತಿದ್ದಾರೆ ಸರಿ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಇನ್ವರ್ಟಿಂಗ್ ಟರ್ಮಿನಲ್ಗೆ ಸರಿ ಆದ್ದರಿಂದ ತುಂಬಾ ಸುಲಭ ತುಂಬಾ ಸುಲಭವಾದ ಅತ್ಯಂತ ಸರಳವಾದ ಪ್ರಯೋಗ ಅದಕ್ಕಾಗಿಯೇ ಇದು ಮೂಲ ಆಪ್ ಆಂಪ್ ಸರ್ಕ್ಯೂಟ್ಗಳು ಎಂದು ನಾವು ಹೇಳಿದ್ದೇವೆ ಸರಿ ಆದ್ದರಿಂದ ನಾವು ಈಗ ಸಿಗ್ನಲ್ ಅನ್ನು ಇನ್ವರ್ಟಿಂಗ್ ಟರ್ಮಿನಲ್ಗೆ ಸಂಪರ್ಕಿಸುತ್ತಿದ್ದೇವೆ ಅಥವಾ ನೀವು ಇನ್ನೊಂದು ತಂತಿಯ ಉದ್ದದ ತಂತಿಯನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಇದನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು ಸರಿ ಅದನ್ನು ಸಂಪರ್ಕಿಸಿ ಸರಿ ಈಗ ಅವರು ಕಾರ್ಯಾಚರಣಾ ಆಂಪ್ಲಿಫೈಯರ್ನ ಇನ್ವರ್ಟಿಂಗ್ ಟರ್ಮಿನಲ್ಗೆ ಇನ್ಪುಟ್ ನೀಡಿದ್ದಾರೆ ಸರಿ ಈಗ ನಾವು ಔಟ್ಪುಟ್ ಅನ್ನು ಪರಿಶೀಲಿಸಬೇಕು ನಾವು ಔಟ್ಪುಟ್ ಅನ್ನು ಪರಿಶೀಲಿಸಬೇಕು ಅದನ್ನೇ ಪರದೆಯಲ್ಲಿ ನೀಡಲಾಗಿದೆ ಆದ್ದರಿಂದ ನೀವು ಮತ್ತೊಮ್ಮೆ ಪರದೆಯನ್ನು ನೋಡಿದರೆ ಸರಿ ಟೇಬಲ್ ಏನು ಟೇಬಲ್ ನಾವು ಇನ್ಪುಟ್ ವೋಲ್ಟೇಜ್ ಅನ್ನು ಹೊಂದಿದ್ದೇವೆ ನಮಗೆ ಇನ್ಪುಟ್ ವೋಲ್ಟೇಜ್ ಇದೆ ನಮಗೆ ಔಟ್ಪುಟ್ ವೋಲ್ಟೇಜ್ ಇದೆ ಮತ್ತು ನಮಗೆ ಲಾಭವಿದೆ ಸರಿ ನಮಗೆ ಇನ್ಪುಟ್ ವೋಲ್ಟೇಜ್ ಇದೆ ನಮಗೆ ಔಟ್ಪುಟ್ ವೋಲ್ಟೇಜ್ ಇದೆ ನಮಗೆ ಲಾಭವಿದೆ ಇದರರ್ಥ ನಾವು ಈಗಾಗಲೇ ಈ ಇನ್ಪುಟ್ ಸಿಗ್ನಲ್ ಅನ್ನು ನೀಡಿದ್ದೇವೆ ನೀವು ಈ ಇನ್ಪುಟ್ ಸಿಗ್ನಲ್ ಅನ್ನು ನೀಡಿದ್ದೇವೆ ನೀವು ಟೇಬಲ್ನಲ್ಲಿ ನೋಡಿದರೆ ಇನ್ವರ್ಟಿಂಗ್ ಟರ್ಮಿನಲ್ಗೆ ಅಲ್ಲವೇ ಆದ್ದರಿಂದ ಫಂಕ್ಷನ್ ಜನರೇಟರ್ನಲ್ಲಿ ಗರಿಷ್ಠ ವೋಲ್ಟೇಜ್ಗೆ ಗರಿಷ್ಠ ಯಾವುದು ಗರಿಷ್ಠದಿಂದ ಗರಿಷ್ಠ ವೋಲ್ಟೇಜ್ ಒಂದು ವೋಲ್ಟ್ ಆಗಿತ್ತು ಸರಿ ಆವರ್ತನ ಎಂದರೇನು ಆವರ್ತನವು ಒಂದು ಕಿಲೋಹೆರ್ಟ್ಜ್ ಆಗಿತ್ತು ಸರಿ ಈಗ ನಾವು ಏನು ಪರಿಶೀಲಿಸಬೇಕು ನಾವು ಔಟ್ಪುಟ್ ವೋಲ್ಟೇಜ್ ಅನ್ನು ಪರಿಶೀಲಿಸಬೇಕು ಅಲ್ಲವೇ ಆದ್ದರಿಂದ ನಾವು ಆಸಿಲ್ಲೋಸ್ಕೋಪ್ ಅನ್ನು ಕಾರ್ಯಾಚರಣೆಯ ಆಂಪ್ಲಿಫಯರ್ ಸರ್ಕ್ಯೂಟ್ನೊಂದಿಗೆ ಸಂಪರ್ಕಿಸಬೇಕು ಆದ್ದರಿಂದ ನಾವು ಔಟ್ಪುಟ್ ಸಿಗ್ನಲ್ ಅನ್ನು ನೋಡಬಹುದು ಸರಿ ಆದ್ದರಿಂದ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಔಟ್ಪುಟ್ ಅನ್ನು ಪರಿಶೀಲಿಸಲು ನಾವು ಅದನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಹಾಗಾದರೆ ಅವರು ಏನು ಮಾಡಿದ್ದಾರೆ ನೀವು ತುಂಬಾ ಸಂಕೀರ್ಣವಾಗಿ ಕಾಣುತ್ತಿದ್ದರೆ ಅವರು ಹೊಂದಿದ್ದಾರೆ ಆದರೆ ಅದು ಸಂಕೀರ್ಣವಾಗಿಲ್ಲ ಹುಡುಗರೇ ಆದ್ದರಿಂದ ನಾವು ಇಲ್ಲಿ ನನ್ನ ಬಲಭಾಗದಲ್ಲಿ ಬಲಭಾಗದಲ್ಲಿರುವ ಆವರ್ತನ ಜನರೇಟರ್ ಅನ್ನು ಸಂಪರ್ಕಿಸಿದ್ದೇವೆ ಮತ್ತು ನಾವು ಆಪ್ ಆಂಪಿಗೆ ಸಿಗ್ನಲ್ ನೀಡಿದ್ದೇವೆ ಮತ್ತು ನಾವು ಆಸಿಲ್ಲೋಸ್ಕೋಪ್ನಲ್ಲಿ ಔಟ್ಪುಟ್ ಅನ್ನು ಪರಿಶೀಲಿಸುತ್ತಿದ್ದೇವೆ ಶೋಧಕಗಳ ಕಾರಣದಿಂದಾಗಿ ಇದು ತುಂಬಾ ಸರಳವಾಗಿದೆ ಎಂದು ತೋರುತ್ತದೆ ಆವರ್ತನ ಜನರೇಟರ್ ನಿಂದ ಒಂದು ಕೆಂಪು ತಂತಿ ಅಂದರೆ ಇನ್ವರ್ಟಿಂಗ್ ಕಪ್ಪು ಬಣ್ಣಕ್ಕೆ ಗ್ರೌಂಡ್ ಗೆ ಸಂಕೇತವು ಔಟ್ಪುಟ್ ಒಂದು ಸಂಕೇತದಿಂದ ಗ್ರೌಂಡ್ ಗೆ ಸಂಪರ್ಕಗೊಂಡಿರುವ ಆಸಿಲ್ಲೋಸ್ಕೋಪ್ ಗ್ರೌಂಡ್ ಗೆ ಆದ್ದರಿಂದ ಇದು ಅತ್ಯಂತ ಸರಳವಾಗಿದೆ ಈಗ ನಾವು ಇನ್ಪುಟ್ ಸಿಗ್ನಲ್ ಅನ್ನು ಗರಿಷ್ಠಕ್ಕೆ ಒಂದು ವೋಲ್ಟ್ ಗರಿಷ್ಠ ಎಂದು ಅನ್ವಯಿಸಿದಾಗ ನೀವು ನೋಡಿದರೆ ಸರಿ ಒಂದು ಕಿಲೋಹೆರ್ಟ್ಜ್ ನಾವು ಸರಿಯಾಗಿ ನೋಡಬೇಕಾದ ಔಟ್ಪುಟ್ ಯಾವುದು ಆದ್ದರಿಂದ ನಾವು ಇಲ್ಲಿ ನೋಡುವುದನ್ನು ನೀವು ಆಸಿಲ್ಲೋಸ್ಕೋಪ್ ಮೇಲೆ ಕೇಂದ್ರೀಕರಿಸಿದರೆ ನಾವು ಆಸಿಲ್ಲೋಸ್ಕೋಪ್ನಲ್ಲಿ ನಾವು ಇಲ್ಲಿ ಏನು ನೋಡುತ್ತೇವೆ ದಯವಿಟ್ಟು ಆಸಿಲ್ಲೋಸ್ಕೋಪ್ ಅನ್ನು ಕೇಂದ್ರೀಕರಿಸಬಹುದೇ ಹೌದು ಗರಿಷ್ಠದಿಂದ ಗರಿಷ್ಠ ವೋಲ್ಟೇಜ್ ಆದ್ದರಿಂದ ಔಟ್ಪುಟ್ ಏನು ಔಟ್ಪುಟ್ ಅವರು ತನ್ನ ಬೆರಳನ್ನು ಇಡುತ್ತಿದ್ದಾರೆ ನೋಡಿ ನಾವು ಔಟ್ಪುಟ್ ಅನ್ನು ನೋಡಬಹುದು ಸರಿ ಆದ್ದರಿಂದ ಈ ನೀಲಿ ರೇಖೆಯು ನಿಮ್ಮ ಔಟ್ಪುಟ್ ಹಳದಿ ರೇಖೆಯು ನಿಮ್ಮ ಇನ್ಪುಟ್ ಸಿಗ್ನಲ್ ಆಗಿದೆ ನಾವು ಏನು ನೋಡುತ್ತೇವೆ ನೀವು ಏನು ನೋಡುತ್ತೀರಿ ಔಟ್ಪುಟ್ ಇನ್ಪುಟ್ ಸಿಗ್ನಲ್ಗೆ 180 ಡಿಗ್ರಿ ಹಂತದ ಶಿಫ್ಟ್ ಎಂದು ನೀವು ನೋಡುತ್ತೀರಿ ಅಲ್ಲವೇ ಆದ್ದರಿಂದ ನೀವು ಈ ಹಳದಿ ಲೈನ್ ನೋಡಿದಾಗ ಮತ್ತು ನೀವು ನೀಲಿ ಲೈನ್ ನೋಡಿದಾಗ ಇವುಗಳು 180 ಡಿಗ್ರಿ ಫೇಸ್ ಶಿಫ್ಟ್ ಹೊಂದಿದೆ ಸರಿಯೇ ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ ಏನು ಎಂದು ನೋಡೋಣ ಔಟ್ಪುಟ್ ಏನು ಔಟ್ಪುಟ್ ವೋಲ್ಟೇಜ್ 10 ವೋಲ್ಟ್ ಆಗಿದೆ ಇನ್ಪುಟ್ ವೋಲ್ಟೇಜ್ ಎಂದರೇನು ಇನ್ಪುಟ್ ವೋಲ್ಟೇಜ್ ಒಂದು ವೋಲ್ಟ್ ಸರಿಯೇ ಇದರರ್ಥ ನಾವು ಸಿಗ್ನಲ್ ಅನ್ನು ವರ್ಧಿಸಿದ್ದೇವೆ ಸರಿ ಮತ್ತು ನಾವು 10 ಔಟ್ಪುಟ್ನಲ್ಲಿ 10 ವೋಲ್ಟ್ಗಳನ್ನು ಪಡೆದುಕೊಂಡಿದ್ದೇವೆ ಔಟ್ಪುಟ್ನಲ್ಲಿ ನಾವು 10 ವೋಲ್ಟ್ಗಳನ್ನು ಏಕೆ ಪಡೆದುಕೊಂಡಿದ್ದೇವೆ ಅದು ವಿಭಿನ್ನ ಪ್ರಕರಣ ನಾವು ನೋಡುತ್ತೇವೆ ಈಗ ನೀವು ಮತ್ತೆ ಪರದೆಗಳಿಗೆ ಬಂದರೆ ನನ್ನ ಬಳಿ ಇದೆ ನಾನು ವೋಲ್ಟೇಜ್ ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸಿದ್ದೇನೆ ಎಂದು ನನಗೆ ತಿಳಿದಿದೆ 1 ವೋಲ್ಟ್ ಔಟ್ಪುಟ್ ಸಿಗ್ನಲ್ ಯಾವುದು 10 ವೋಲ್ಟ್ ಸರಿ ಆದ್ದರಿಂದ ವಿಔಟ್ವಿಇನ್ Vout Vin 10 ರಿಂದ 1 ಅಂದರೆ 10 ಆಗಿದೆ ಆದ್ದರಿಂದ ಸರಳವಾಗಿ ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಸರಿ ಸೈದ್ಧಾಂತಿಕ ಲಾಭ ಎಂದರೇನು ಸೈದ್ಧಾಂತಿಕ ಲಾಭವು ಒಂದೇ ವಿಷಯ 10 ರಿಂದ 1 ಮತ್ತೆ ಅದು 10 ಆಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸೈದ್ಧಾಂತಿಕ ಲಾಭದೊಂದಿಗೆ ನಾವು ಪ್ರಯೋಗ ಲಾಭವನ್ನು ಲೆಕ್ಕಾಚಾರ ಮಾಡಿದಾಗ ಹೆಚ್ಚಿನ ವ್ಯತ್ಯಾಸ ಸಂಭವಿಸುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಆದರೆ ನಾವು ವೈಶಾಲ್ಯವನ್ನು ಬದಲಾಯಿಸಿದರೆ ಏನಾಗುತ್ತದೆ ಸರಿ ಅದು ಎರಡನೇ ಪ್ರಕರಣ ಆದ್ದರಿಂದ ನೀವು ಈಗ ನೋಡಬಹುದು ಸರಿ 180 ಡಿಗ್ರಿ ಹಂತದ ಶಿಫ್ಟ್ ಒಂದು ವಿಷಯ ಎರಡನೆಯ ವಿಷಯವೆಂದರೆ ಇನ್ಪುಟ್ಗೆ ಹೋಲಿಸಿದರೆ ಔಟ್ಪುಟ್ ಸಿಗ್ನಲ್ ಹೆಚ್ಚಾಗಿದೆ ಅಂದರೆ ಔಟ್ಪುಟ್ನಲ್ಲಿನ ವೋಲ್ಟೇಜ್ 10 ಇನ್ಪುಟ್ನಲ್ಲಿ ವೋಲ್ಟೇಜ್ 1 ಏಕೆಂದರೆ ಆರ್ಎಫ್ ಆರ್ಇನ್ 101 ಇದು 10 ಕ್ಕೆ ಸಮನಾಗಿರುತ್ತದೆ ಅಂದರೆ ಇದು ಇನ್ಪುಟ್ ಸಿಗ್ನಲ್ ಅನ್ನು 10 ಪಟ್ಟು ಹೆಚ್ಚಿಸುತ್ತದೆ ಇನ್ಪುಟ್ ಸಿಗ್ನಲ್ 1 ವೋಲ್ಟ್ ಆಗಿತ್ತು ಔಟ್ಪುಟ್ ಸಿಗ್ನಲ್ 10 ವೋಲ್ಟ್ ಆಗುತ್ತದೆ ಸರಿ ಇದು ನಾವು ನೋಡಿದ್ದೇವೆ ಈಗ ನಾವು ಹೆಚ್ಚಿನ ಅಥವಾ ಕಡಿಮೆ ವೈಶಾಲ್ಯವನ್ನು ಅನ್ವಯಿಸುತ್ತೇವೆ ಮತ್ತು ವೀಕ್ಷಣೆಯನ್ನು ಗಮನಿಸಿ ಆದ್ದರಿಂದ ಮತ್ತೆ ನೀವು ಆವರ್ತನ ಜನರೇಟರ್ನತ್ತ ಗಮನ ಹರಿಸಬಹುದಾದರೆ ನಾವು ಈಗ ಏನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ನಾವು ಆವರ್ತನವನ್ನು ಕ್ಯಾಪ್ ಮಾಡಿದ್ದೇವೆ ಮತ್ತು ನಾವು ಇನ್ಪುಟ್ ವೋಲ್ಟೇಜ್ ಅನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದೇವೆ ನಾವು ಇನ್ಪುಟ್ ವೋಲ್ಟೇಜ್ ಅನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಈಗ ಇನ್ಪುಟ್ ವೋಲ್ಟೇಜ್ ಏನು 2 ವೋಲ್ಟ್ಗಳು ಸರಿ ನಾವು 2 ವೋಲ್ಟ್ಗಳನ್ನು ಅನ್ವಯಿಸಿದ್ದೇವೆ ಸರಿ ಈಗ ನಾವು 2 ವೋಲ್ಟ್ಗಳನ್ನು ಅನ್ವಯಿಸಿದಾಗ ನೋಡೋಣ ಏನಾಗುತ್ತದೆ ನಾವು 1 ವೋಲ್ಟ್ ಬದಲಿಗೆ 2 ವೋಲ್ಟ್ಗಳನ್ನು ಅನ್ವಯಿಸಿದಾಗ ಔಟ್ಪುಟ್ ಎಂದರೇನು ಔಟ್ಪುಟ್ ಯಾವುದು ಎಂದು ನಾವು ನೋಡೋಣ ಸರಿ ಆದ್ದರಿಂದ ನೀವು ಆಸಿಲ್ಲೋಸ್ಕೋಪ್ನಲ್ಲಿ ನೋಡಿದರೆ ಅದನ್ನು ಹೊರತೆಗೆಯಲಾಗುತ್ತದೆ ಅದು ನಾವು 2 ವೋಲ್ಟ್ಗಳನ್ನು ಅನ್ವಯಿಸಲು ಬಯಸುತ್ತೇವೆ ಈಗ ನಿಮ್ಮ ಮನಸ್ಸಿಗೆ ಬರಬೇಕಾದ ಮೊದಲ ಪ್ರಶ್ನೆ ಅದು ಎಷ್ಟು ಬಾರಿ ವರ್ಧಿಸಿದೆ 2 ನಾವು ಗಳಿಸಿದ ಲಾಭ ಯಾವುದು ಆರ್ಎಫ್ ಆರ್ಇನ್ R f R in ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ 101 10 ನಿಮ್ಮ ಲಾಭ ಎಷ್ಟು ವೋಲ್ಟೇಜ್ ನೀವು 2 ವೋಲ್ಟ್ಗಳನ್ನು ಅನ್ವಯಿಸುತ್ತಿದ್ದೀರಿ 2 ರಿಂದ 10 ಗುಣಿಸಿದರೆ 20 ವೋಲ್ಟ್ಗಳಾಗಿರುತ್ತದೆ ಆದ್ದರಿಂದ ನಾವು 20 ವೋಲ್ಟ್ ಸಿಗ್ನಲ್ ಅನ್ನು ನೋಡಬೇಕು ಅದು ಹಂತದಿಂದ ಹೊರಗಿದೆ ಅದು ಸರಿಯಾಗಿದೆ ಸರಿ ಹಳದಿ ಮತ್ತು ನೀಲಿ ಇದು ಹಂತದಿಂದ ಹೊರಗಿದೆ ಆದರೆ ಈಗ ಅದನ್ನು ಏಕೆ ಇಲ್ಲಿ ಕ್ಲಿಪ್ ಮಾಡಲಾಗಿದೆ ಏಕೆಂದರೆ ಪೂರೈಕೆ ವೋಲ್ಟೇಜ್ ಬಯಾಸ್ ವೋಲ್ಟೇಜ್ನಲ್ಲಿನ ಪೂರೈಕೆ ವೋಲ್ಟೇಜ್ ಜೊತೆಗೆ ಮೈನಸ್ 15 ವೋಲ್ಟ್ ಹೌದಾ ಆದ್ದರಿಂದ ಔಟ್ಪುಟ್ ಸಿಗ್ನಲ್ನಲ್ಲಿ 20 ವೋಲ್ಟ್ಗಳ ಸಾಕಷ್ಟು ವರ್ಧನೆಯನ್ನು ನಾವು ನೋಡಲಾಗುವುದಿಲ್ಲ ಸರಿ ಅದು ಕಾರಣವಾಗಿದೆ ಈಗ ನಾವು ಇನ್ಪುಟ್ ಸಿಗ್ನಲ್ ಅನ್ನು ಕಡಿಮೆ ಮಾಡಿದರೆ ಏನಾಗುತ್ತದೆ ಈಗ ಇದರೊಂದಿಗೆ ಹೋಗಬೇಡಿ ಅದು 20 ವೋಲ್ಟ್ಗಳಂತೆ ಕಾಣುವುದಿಲ್ಲ ಅದು 15 ವೋಲ್ಟ್ಗಳಂತೆ ಕಾಣುವುದಿಲ್ಲ ಸರಿ ಏಕೆಂದರೆ ನಾವು ಆಸಿಲ್ಲೋಸ್ಕೋಪ್ ಅನ್ನು ಸರಿಹೊಂದಿಸಿದ್ದೇವೆ ಅಂದರೆ ಈ ಶಿಖರದಿಂದ ಗರಿಷ್ಠ 15 ಆಗಿದ್ದರೆ ಅದು ನೀಲಿ ಬಣ್ಣ 15 ಆಗಿದ್ದರೆ ನಾನು ಅದನ್ನು ಇಲ್ಲಿ ಹಾಕಿದರೆ ಸರಿ ನೀಲಿ ಬಣ್ಣವು 15 ಮತ್ತು ಇದು ಆದ್ದರಿಂದ ಗರಿಷ್ಠದಿಂದ ಗರಿಷ್ಠ 20 ಆಗಿದೆ ಸರಿ ಶಿಖರದಿಂದ ಗರಿಷ್ಠ 20 ಆದರೆ ಇದನ್ನು ಕ್ಲಿಪ್ ಮಾಡಲಾಗಿದೆ ಅದನ್ನು ಇಲ್ಲಿ ಕ್ಲಿಪ್ ಮಾಡಲಾಗಿದೆ ಮತ್ತು ಹಳದಿ ಗರಿಷ್ಠದಿಂದ ಗರಿಷ್ಠ 1 ವೋಲ್ಟ್ ಆಗಿದೆ ಅದಕ್ಕಾಗಿಯೇ ಅದು 20 ವೋಲ್ಟ್ಗಳನ್ನು ಪ್ರತಿನಿಧಿಸುವುದಿಲ್ಲ ಅದು ದೊಡ್ಡ ತರಂಗರೂಪ ಅಥವಾ ಒಂದು ವೋಲ್ಟ್ಗಳು ಸಣ್ಣದಾಗಿ ಕಾಣುತ್ತದೆ ಆದರೆ ನಾವು ಆಸಿಲ್ಲೋಸ್ಕೋಪ್ನಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಇದರಿಂದ ನೀವು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ಸಿಗ್ನಲ್ ಹೆಚ್ಚು ಕಾಣುತ್ತಿಲ್ಲ ಮತ್ತು ಅದು 20 ವೋಲ್ಟ್ ಅಲ್ಲ ಅದು 20 ವೋಲ್ಟ್ ಎಂದು ಗೊಂದಲಕ್ಕೀಡಾಗಬೇಡಿ ನಾವು ಈಗಾಗಲೇ ಚರ್ಚಿಸಿರುವ ಆಸಿಲ್ಲೋಸ್ಕೋಪ್ನಲ್ಲಿ ನೊರ್ಮ್ ಅನ್ನು ಬದಲಾಯಿಸುವ ಮೂಲಕ ಅದನ್ನು ಬದಲಾಯಿಸಬಹುದು ಈಗ ನಾವು ಕಡಿಮೆ ವೋಲ್ಟೇಜ್ ಅನ್ನು ಅನ್ವಯಿಸುತ್ತೇವೆಯೇ ಎಂದು ನೋಡೋಣ ಆದ್ದರಿಂದ ಮತ್ತೆ ನೀವು ಆವರ್ತನ ಜನರೇಟರ್ನತ್ತ ಗಮನ ಹರಿಸಬಹುದು ಈಗ ನಾವು 500 ಮಿಲಿವೋಲ್ಟ್ಗಳನ್ನು ಅನ್ವಯಿಸುತ್ತಿದ್ದೇವೆ ಎಂದು ನೋಡೋಣ ಸರಿ ಆದ್ದರಿಂದ ನಾವು 500 ಮಿಲಿವೋಲ್ಟ್ಗಳನ್ನು ಅನ್ವಯಿಸಿದರೆ ಏನಾಗುತ್ತದೆ ಈಗ ನೋಡೋಣ ನಾವು 500 ಮಿಲಿವೋಲ್ಟ್ಗಳನ್ನು ಅನ್ವಯಿಸುತ್ತೇವೆ ಅದು ನಿಮ್ಮ ಸರ್ಕ್ಯೂಟ್ಗೆ ಹೋಗುತ್ತದೆ ಅದು ಇಲ್ಲಿಯೇ ಇದೆ ಇಲ್ಲಿಯೇ ನಿಮ್ಮ ಬ್ರೆಡ್ಬೋರ್ಡ್ ಆದ್ದರಿಂದ ಸಿಗ್ನಲ್ ಅನ್ನು ನಿಮ್ಮ ಬ್ರೆಡ್ಬೋರ್ಡ್ಗೆ ಸಂಪರ್ಕಿಸಲಾಗಿದೆ ಇದು ನಿಮ್ಮ ಇನ್ವರ್ಟಿಂಗ್ ಆಂಪ್ಲಿಫಯರ್ ಇನ್ವರ್ಟಿಂಗ್ ಆಂಪ್ಲಿಫಯರ್ ಔಟ್ಪುಟ್ ಅನ್ನು ಆಸಿಲ್ಲೋಸ್ಕೋಪ್ಗೆ ಮತ್ತೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಇಲ್ಲಿಂದ ಆಸಿಲ್ಲೋಸ್ಕೋಪ್ಗೆ ಆದ್ದರಿಂದ ಈಗ ನಾವು ಆಸಿಲ್ಲೋಸ್ಕೋಪ್ ಅನ್ನು ನೋಡುತ್ತಿದ್ದೇವೆ ಔಟ್ಪುಟ್ ವೋಲ್ಟೇಜ್ನಲ್ಲಿ ಕೆಲವು ಬದಲಾವಣೆಯನ್ನು ನಾವು ನೋಡುತ್ತಿದ್ದೇವೆ ಹೊಸ ಮೌಲ್ಯ ಯಾವುದು ನೀವು ಮತ್ತೆ ಬಳಸುತ್ತೀರಿ ಒಂದು ಹಂತದ ಬದಲಾವಣೆಯಾಗಿದೆ ಈಗ voltage ಟ್ಪುಟ್ ವೋಲ್ಟೇಜ್ ಒಂದು ವೋಲ್ಟ್ನಿಂದ ಬಂದಿದೆ ಅದು ಸುಮಾರು 5 ವೋಲ್ಟ್ಗಳು ಪೀಕ್ ಟು ಪೀಕ್ ಅನ್ನು ನೋಡಿ 10 ಆದರೆ ಔಟ್ಪುಟ್ನಲ್ಲಿ ನೀವು ನೋಡಬಹುದಾದ ವೋಲ್ಟೇಜ್ 5 ವೋಲ್ಟ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಸರಿ ಆದ್ದರಿಂದ ಅಥವಾ ನೀವು 520 ಮಿಲಿವೋಲ್ಟ್ ಎಂದು ಹೇಳಬಹುದು ಆದ್ದರಿಂದ ಇನ್ಪುಟ್ನಲ್ಲಿ 500 ಮಿಲಿವೋಲ್ಟ್ಗಳನ್ನು ಅನ್ವಯಿಸಿ ಕ್ಷಮಿಸಿ ಇನ್ಪುಟ್ನಲ್ಲಿ 500 ಮಿಲಿವೋಲ್ಟ್ಗಳನ್ನು ನಾವು ನೋಡಬೇಕಾದ ಔಟ್ಪುಟ್ ಯಾವುದು ಸರಿ ಆದ್ದರಿಂದ ನಾವು ಇಲ್ಲಿಯವರೆಗೆ ನೋಡಿದ ಸಂಗತಿಯೆಂದರೆ ನೀವು ಇನ್ಪುಟ್ ಸಿಗ್ನಲ್ ಅನ್ನು ಬದಲಾಯಿಸಬಹುದು ಮತ್ತು ಅದರ ಆಧಾರದ ಮೇಲೆ ಔಟ್ಪುಟ್ ಸಿಗ್ನಲ್ನಲ್ಲಿನ ಬದಲಾವಣೆಯನ್ನು ನೀವು ಸುಲಭವಾಗಿ ನೋಡಬಹುದು ಸ್ಥಿರವಾಗಿ ಉಳಿದಿರುವ ಒಂದು ವಿಷಯವೆಂದರೆ ಹಂತ ಶಿಫ್ಟ್ ಹಂತ ಶಿಫ್ಟ್ ಸರಿ ಹಳದಿ ಮತ್ತು ನೀಲಿ ಇವು ಹಂತದಿಂದ ಹೊರಗಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ನಾವು ಯಾವಾಗಲೂ ಇನ್ಪುಟ್ ಸಿಗ್ನಲ್ ಅನ್ನು ಬದಲಾಯಿಸಬಹುದು ನಾವು ಯಾವಾಗಲೂ ನಮಗೆ ಬೇಕಾದುದನ್ನು ವರ್ಧಿಸಬಹುದು ಆದರೆ ನಾವು ಬಯಾಸ್ ವೋಲ್ಟೇಜ್ ಎಂದು ನಾನು ಕೊಟ್ಟಿದ್ದಕ್ಕಿಂತ ಹೆಚ್ಚಿನದನ್ನು ವರ್ಧಿಸಲು ಸಾಧ್ಯವಿಲ್ಲ ಅದು ನಿಮ್ಮ ಪ್ಲಸ್ ಮೈನಸ್ 15 ಆಗಿದೆ ಆದ್ದರಿಂದ ಇದು ತುಂಬಾ ಸುಲಭ ಸರಿ ಆದ್ದರಿಂದ ನಾನು ಈ ಮೌಲ್ಯವನ್ನು ಹಾಕಿದರೆ ನನ್ನ ಪರದೆಯ ಮೇಲೆ ಬಹಳಷ್ಟು ವಿಷಯಗಳನ್ನು ಲೆಕ್ಕ ಹಾಕಬಹುದು ಅದು ಕೊಷ್ಟಕ ಆಗಿದೆ ಸರಿ ವಿಇನ್ ನೋಡಬಹುದು ನಾನು ವಿಔಟ್ ನಾನು ವಿಔಟ್ ವಿಇನ್ Vout Vin ನೋಡಬಹುದುನಾನು ಸೈದ್ಧಾಂತಿಕ ಗಳಿಕೆ ನೋಡಬಹುದು ನಾನು ವೈಶಾಲ್ಯ ಬದಲಾಯಿಸಬಹುದು ಮತ್ತು ನಾನು ಸಿಗ್ನಲ್ ಬದಲಾವಣೆ ನೋಡಬಹುದು ತುಂಬಾ ಸುಲಭವಾದ ಪ್ರಯೋಗ ಅತ್ಯಂತ ಮೂಲಭೂತ ಪ್ರಯೋಗ ಆದರೆ ಅರ್ಥಮಾಡಿಕೊಳ್ಳುವುದು ಮುಖ್ಯ ಅರ್ಥಮಾಡಿಕೊಳ್ಳುವುದು ಏಕೆ ಮುಖ್ಯ ಏಕೆಂದರೆ ಈ ನಿರ್ದಿಷ್ಟ ಪ್ರಯೋಗದಲ್ಲಿ ನಾವು ಅರ್ಥಮಾಡಿಕೊಂಡ ಒಂದು ವಿಷಯವೆಂದರೆ ನಾವು ಪ್ಲಸ್ ಮೈನಸ್ 15 ಅನ್ನು ಅನ್ವಯಿಸಿದರೆ ಸರಿ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಮತ್ತೆ ನೀವು ನೆನಪಿಸಿಕೊಂಡರೆ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಲಾಭವು ಸೀಮಿತವಾಗಿದೆ ಇದರರ್ಥ ಒಂದು ಪ್ರಶ್ನೆ ಬಂದರೆ ಲಾಭವು ಇನ್ಫಿನಿಟಿ ಆಗಿದ್ದರೆ ನಾನು ಇನ್ಪುಟ್ನಲ್ಲಿ 1 ವೋಲ್ಟ್ಗಳನ್ನು ಅನ್ವಯಿಸಿದರೆ ಇನ್ಪುಟ್ನಲ್ಲಿ ನಾನು ಒಂದು ವೋಲ್ಟ್ ಅನ್ನು ಅನ್ವಯಿಸಿದರೆ ನನ್ನ ಔಟ್ಪುಟ್ ಅನಂತ ವೋಲ್ಟೇಜ್ಗಳಾಗಿರಬೇಕು ಆದ್ದರಿಂದ ಇದರರ್ಥ ನಾನು ಬಯಸಿದರೆ ನಾನು ಇದೀಗ ಐಐಎಸ್ಸಿಯಲ್ಲಿರುವುದರಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ನಾನು ಇಡೀ ಐಐಎಸ್ಸಿ ಯಲ್ಲಿ ಅಧಿಕಾರವನ್ನು ಹೊಂದಲು ಬಯಸುತ್ತೇನೆ ಸರಿ ನಾನು ಒಂದು ಆಪ್ ಆಂಪ್ ನಾನು ನೋಡುವ ಒಂದೇ ಆಪ್ ಆಂಪ್ ಅನ್ನು ಬಳಸಬಹುದು ಮತ್ತು ಅದರ ಲಾಭವು ಅನಂತವಾಗಿರುವುದರಿಂದ ಅಂದರೆ ಇನ್ಪುಟ್ನಲ್ಲಿ ಒಂದು ವೋಲ್ಟ್ ಅನ್ನು ಅನ್ವಯಿಸುವುದರಿಂದ ನಾನು ಅನಂತ ವೋಲ್ಟೇಜ್ ಪಡೆಯಬಹುದು ಮತ್ತು ನಾನು ಚಲಾಯಿಸಬಹುದಾದ ಸಂಪೂರ್ಣ ಐಐಎಸ್ಸಿ ಒಂದೇ ಕಾರ್ಯಾಚರಣಾ ಆಂಪ್ಲಿಫೈಯರ್ ಬಳಸಿ ಉತ್ಪಾದಿಸಬಹುದು ಇದು ಸರಿಯೇ ಏಕೆಂದರೆ ಅನಂತ ಲಾಭ ಆದರೆ ನಾವು ನೋಡಿದದ್ದು ಪ್ರಯೋಗದಲ್ಲಿಯೇ ಅನಂತ ಲಾಭವೂ ಇದೆ ಸರಿ ಈಗ ನಾವು 10 ರಷ್ಟನ್ನು ಸೀಮಿತಗೊಳಿಸಿದ್ದೇವೆ ಆದರೆ ನಾವು ಯಾವಾಗಲೂ ಲಾಭವನ್ನು ಹೆಚ್ಚಿಸಬಹುದು ಅನಂತ ಲಾಭವೂ ಇದೆ ಔಟ್ಪುಟ್ ಅನಂತ ಮೌಲ್ಯಕ್ಕೆ ತಲುಪಲು ಸಾಧ್ಯವಿಲ್ಲ ಆದರೆ ಇದು ಬಯಾಸ್ ವೋಲ್ಟೇಜ್ ನಿಂದ ಸೀಮಿತವಾಗಿದೆ ಇದರರ್ಥ ಒಂದು ಆಪ್ ಆಂಪ್ ಸಂಪೂರ್ಣ ಶಕ್ತಿಯನ್ನು ಚಲಾಯಿಸಲು ಸಾಧ್ಯವಿಲ್ಲ ಅಥವಾ ಇಡೀ ಸಂಸ್ಥೆಗೆ ಅಗತ್ಯವಿರುವ ಹೆಚ್ಚಿನ ಶಕ್ತಿಯನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಸರಿ ಆದ್ದರಿಂದ ಇದು ಯಾವಾಗಲೂ ನೆನಪಿಡಿ ಓಹ್ ಅನಂತ ಲಾಭ ಎಂದರೆ ನಾವು ಔಟ್ಪುಟ್ನಲ್ಲಿ ಅನಂತ ವೋಲ್ಟೇಜ್ ಹೊಂದಬಹುದು ಅಲ್ಲ ಇದು ಕಾರ್ಯಾಚರಣಾ ಆಂಪ್ಲಿಫೈಯರ್ಗೆ ನೀವು ಎಷ್ಟು ಪೂರೈಕೆಯನ್ನು ನೀಡಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಇದರರ್ಥ ಇಲ್ಲಿ ನಾವು ಗರಿಷ್ಠ 13 5 ಅಥವಾ 15 ಕ್ಕೆ ಹತ್ತಿರ ಹೋಗಬಹುದು ಆ ಪ್ರಯೋಗವನ್ನು ನಾವು ನೋಡುತ್ತೇವೆ ಶ್ರೇಣಿ ಯಾವುದು ಕಾರ್ಯನಿರ್ವಹಿಸಬಹುದಾದ ಆಂಪ್ಲಿಫೈಯರ್ನ ವ್ಯಾಪ್ತಿ ಏನು ಸರಿ ಆದ್ದರಿಂದ ನಾವು ಅನಂತ ಲಾಭವನ್ನು ಹೇಳಿದಾಗ ಇದರ ಅರ್ಥವಲ್ಲ ಅಂದರೆ ನಮ್ಮಲ್ಲಿ ಅನಂತ ಔಟ್ಪುಟ್ ವೋಲ್ಟೇಜ್ ಇದೆ ಸರಿ ಆದ್ದರಿಂದ ಇದು ತುಂಬಾ ಸುಲಭ ಆದ್ದರಿಂದ ನಾನು ಹೇಳಿದಂತೆ ನಾವು ಈ ಪ್ರಯೋಗವನ್ನು ಕೆಲವು ಭಾಗಗಳಾಗಿ ವಿಂಗಡಿಸುತ್ತೇವೆ ಆದ್ದರಿಂದ ನೀವು ವರ್ಗವನ್ನು ಹೊಂದಿದ ನಂತರ ನೀವು ವಿರಾಮ ತೆಗೆದುಕೊಳ್ಳಬಹುದು ಆದ್ದರಿಂದ ಇದೀಗ ನಾವು ನೋಡಿದ್ದನ್ನು ತ್ವರಿತವಾಗಿ ನೆನಪಿಸಿಕೊಳ್ಳೋಣ ನಾವು ಇನ್ವರ್ಟಿಂಗ್ ಆಂಪ್ಲಿಫಯರ್ ನೋಡಿದ್ದೇವೆ ನಾವು ಇನ್ಪುಟ್ ಅನ್ನು ಇನ್ವರ್ಟಿಂಗ್ ಆಂಪ್ಲಿಫೈಯರ್ನಲ್ಲಿ ಅನ್ವಯಿಸಿದ್ದೇವೆ ನಾವು ಆ ಔಟ್ಪುಟ್ ನಿಂದ ಔಟ್ಪುಟ್ ಅನ್ನು ಅಳೆಯುತ್ತೇವೆ ವಿಔಟ್ವಿಇನ್ Vout Vin ಸರಿ ನಾವು ಇನ್ವರ್ಟಿಂಗ್ ಆಂಪ್ಲಿಫೈಯರ್ನ ಸೈದ್ಧಾಂತಿಕ ಲಾಭವನ್ನು ಅಳತೆ ಮಾಡಿದ್ದೇವೆ ಮತ್ತು ನಾವು ಈಗಾಗಲೇ Vout RfRin Vin ಎಂದು ನಿಮ್ಮ ಇನ್ವರ್ಟಿಂಗ್ ಆಂಪ್ಲಿಫಯರ್ ಸೂತ್ರ ಗೊತ್ತು ನಂತರ ನಾವು ಬ್ರೆಡ್ಬೋರ್ಡ್ ಅನ್ನು ನೋಡಿದ್ದೇವೆ ಮತ್ತು ಆವರ್ತನ ಜನರೇಟರ್ ಸಿಗ್ನಲ್ ಅನ್ನು ಇನ್ಪುಟ್ಗೆ ಸಂಪರ್ಕಿಸಿದ್ದೇವೆ ಅದು ಕೆಲವು ಇನ್ಪುಟ್ ಅನ್ನು ಇನ್ವರ್ಟಿಂಗ್ ಹಾಗಿಸುತ್ತದೆ ಆದ್ದರಿಂದ 180 ಔಟ್ಪುಟ್ ಇನ್ವರ್ಟಿಂಗ್ ಆಗುತ್ತಿದೆ ಅದು 180 ಡಿಗ್ರಿ ಹಂತದ ಶಿಫ್ಟ್ನಿಂದ ಹೊರಗಿದೆ ಇದನ್ನು ನಾವು ಆಸಿಲ್ಲೋಸ್ಕೋಪ್ನಲ್ಲಿ ನೋಡಬಹುದು ಸರಿ ಇದನ್ನೇ ನಾವು ಮಾಡಿದ್ದೇವೆ ಈಗ ಮುಂದಿನ ಮಾಡ್ಯೂಲ್ನಲ್ಲಿ ಇನ್ವರ್ಟಿಂಗ್ ಆಗದ ಆಂಪ್ಲಿಫಯರ್ ಹೇಗೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಮುಂದಿನ ಮಾಡ್ಯೂಲ್ನಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ ಸದ್ಯಕ್ಕೆ ನಾವು ವಿರಾಮ ತೆಗೆದುಕೊಳ್ಳೋಣ ಸರಿ